ಆದ್ದರಿಂದ ಈ ಹಿಂದೆ ಒಂದು ವಿಶಿಷ್ಟ ಉದಾಹರಣೆಯನ್ನು ನೋಡಿದ್ದೇವೆ ಮತ್ತು ಇದು ಒಂದು ಕೋರ್ಸ್ ಆಗಿದ್ದು ಮೂಲಭೂತ ಅಂಶಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಒಂದು ಅಥವಾ ಎರಡು ವಿಷಯಗಳು ಅದನ್ನು ಏಕೆ ಬಿಟ್ಟಿದ್ದೇವೆ ಎಂದು ಕೆಲವು ಸಂಖ್ಯಾತ್ಮಕವಾಗಿ ಪರಿಹರಿಸುತ್ತೇವೆ ಫೋರಂಗೆ ಸರಿಯಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗದಿದ್ದರೆ ಎಷ್ಟು ಸಾಧ್ಯವೋ ಅಷ್ಟು ಅರ್ಥವನ್ನು ನಾವು ಸಮಸ್ಯೆಗಳಿಗೆ ಮುಂಚಿತವಾಗಿ ಸಂಯೋಜಿಸಲು ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಮತ್ತು ತಿಳುವಳಿಕೆಯಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆಯೋ ಇಲ್ಲವೋ ಎಂಬುದನ್ನು ನೋಡಬೇಕಾಗಿದೆ ಆದ್ದರಿಂದ ಉದಾಹರಣೆಗೆ ಸರ್ಕ್ಯೂಟ್ನಲ್ಲಿನ ಸ್ವಿಚ್ನಲ್ಲಿನ ಸ್ವಿಚ್ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದೆ ಎಂದು ತೋರಿಸಲಾಗಿದೆ ಅಂದರೆ ಅದು ಮುಚ್ಚಿಲ್ಲ ಎಂದು ಅದು ಅರ್ಥೈಸಲ್ಪಟ್ಟಿದೆ ಮತ್ತು ಇದರರ್ಥ ಅದು ದೀರ್ಘಕಾಲದವರೆಗೆ ಸ್ಥಿರ ಸ್ಥಿತಿಗೆ ತಲುಪಿದೆ ಆದ್ದರಿಂದ ಸ್ವಿಚ್ ಅನ್ನು ಮುಚ್ಚಲಾಗಿದೆ ಮತ್ತು ಅದಕ್ಕಾಗಿ ಆರಂಭಿಕ ಸ್ಥಿತಿಯನ್ನು ಕಂಡುಹಿಡಿಯಬೇಕಾದರೆ ಅಂತಿಮವಾಗಿ ಏನಾಯಿತು ಮತ್ತು ಅದು t 0 ನಲ್ಲಿ t ಗಾಗಿ v t ಅನ್ನು ಕಂಡುಹಿಡಿಯಬೇಕು ಅಥವಾ 0 ಗೆ ಸಮನಾಗಿರುತ್ತದೆ ಕೆಪಾಸಿಟರ್ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಸ್ಥಿತಿಯನ್ನು ಸಹ ಲೆಕ್ಕಹಾಕಿ ಆದ್ದರಿಂದ ಈ ಸರ್ಕ್ಯೂಟ್ನಲ್ಲಿ ಈ ಸ್ವಿಚ್ ಅನ್ನು ಬದಲಾಯಿಸುವಿಕೆಯು ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದೆ ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು ಅದು t 0 ಎಂದು ಕರೆಯುತ್ತದೆ ಸ್ವಿಚ್ ಅನ್ನು ತೆರೆಯಲಾಗುತ್ತದೆ ಇಲ್ಲದಿದ್ದರೆ ಅದು ಹತ್ತಿರದಲ್ಲಿದೆ ದೀರ್ಘಕಾಲದವರೆಗೆ ಸ್ವಿಚ್ ಮುಚ್ಚಿದ್ದರೆ DC ಪೂರೈಕೆಗಾಗಿ DCಗಾಗಿ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ನಂತೆ ಇರುತ್ತದೆ ಎಂದು ತಿಳಿಯಿರಿ ಆದ್ದರಿಂದ ಇದು ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಎರಡು ಟರ್ಮಿನಲ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ ಏನಾಗುತ್ತದೆ ಎಂದರೆ 10 Ω ಪ್ರತಿರೋಧದಲ್ಲಿ ಏನೂ ಹರಿಯುವುದಿಲ್ಲ ಮತ್ತು ಅಂತಿಮವಾಗಿ ಒಂದು ಕರೆಂಟ್ ಇದರ ಮೂಲಕ ಮಾತ್ರ ಹರಿಯುತ್ತದೆ ಆದ್ದರಿಂದ ಏನು ಎಂದು ಕಂಡುಹಿಡಿಯಲು ಪ್ರಯತ್ನಿಸಿದರೆ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸಿದರೆ ಇದರರ್ಥ ಇದು ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ v ಹೇಳುತ್ತದೆ ಈ 20 ಮಿಲಿಫರಾಡ್ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಈ 30 Ω ಅನ್ನು ಕಂಡುಕೊಳ್ಳಿ ಮತ್ತು ಇದು 80 ಆಗಿದೆ ಇದು 90 Ω ಎಂದು ನೋಡೋಣ ಆದ್ದರಿಂದ ಇದು 90Ω ಆಗಿದೆ ಆದ್ದರಿಂದ ಆಗ ಕರೆಂಟ್ ಏನು i 2030 90 ಆಗಿರುತ್ತದೆ ಆದ್ದರಿಂದ ಇದು 20 ವೋಲ್ಟ್ ಆದ್ದರಿಂದ 20120 ಅಂದರೆ 16 ಆಂಪಿಯರ್ ಅದು ಅದು ಕರೆಂಟ್ i ಆಗ ವೋಲ್ಟೇಜ್ ಎಂದರೇನು ಇದು ಓಪನ್ ಸರ್ಕ್ಯೂಟ್ ಆಗಿರುವುದರಿಂದ ಆದ್ದರಿಂದ ಈ ಮೂಲಕ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಆದ್ದರಿಂದ ಇದು ಸರ್ಕ್ಯೂಟ್ ಅನ್ನು ತೆರೆಯುವ ವೋಲ್ಟೇಜ್ ಎಂದು ಕರೆಯುತ್ತದೆ ಕೆಪಾಸಿಟರ್ನಾದ್ಯಂತ ವೋಲ್ಟೇಜ್ ಇದನ್ನು ಮುಚ್ಚಿದಾಗ ಇದು t ಸ್ವಿಚ್ ತೆರೆದಿದ್ದರಿಂದ ಮತ್ತು t ಮೊದಲು ಮುಚ್ಚಲ್ಪಟ್ಟಿದೆ ಆದ್ದರಿಂದ ಈ ಕರೆಂಟ್ i ಹರಿಯುತ್ತಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ವೋಲ್ಟೇಜ್ 90 ಆಗಿರುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ಕರೆಂಟ್ ಹರಿಯುತ್ತಿಲ್ಲ ಅದು ಓಪನ್ ಸರ್ಕ್ಯೂಟ್ ಮತ್ತು 90 16 ಅಂದರೆ 15 ವೋಲ್ಟ್ ಆದ್ದರಿಂದ ಇದರರ್ಥ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದಾಗ ಆ ಸಮಯದಲ್ಲಿ ಇಲ್ಲಿ ವೋಲ್ಟೇಜ್ ಈ ಕೆಪಾಸಿಟರ್ನಾದ್ಯಂತ ಕೇವಲ 15 ವೋಲ್ಟ್ ಆಗಿದೆ ಆದ್ದರಿಂದ ಸ್ವಿಚ್ ಮುಚ್ಚಿದಾಗ ಸರ್ಕ್ಯೂಟ್ ಅನ್ನು ನೋಡಿದರೆ ಇದು ಯಾವುದೇ ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಇದು ಆರಂಭಿಕ ಸ್ಥಿತಿಯಾಗಿದೆ ಅದಕ್ಕಾಗಿಯೇ ಇದನ್ನು 0 ಎಂದು ಬರೆಯುವುದು ಆಗಿದೆ ಆದ್ದರಿಂದ ಇದರ ಮೂಲಕ ಕರೆಂಟ್ 20 ಎಂದು ಹೇಳಿದೆ ಇದು ತೆರೆದಿರುತ್ತದೆ ಈ ಕರೆಂಟ್ವು 10 Ω ಪ್ರತಿರೋಧದ ಮೂಲಕ ಹರಿಯುವುದಿಲ್ಲ ಏಕೆಂದರೆ ಇದು ಓಪನ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ i ಈ 16 ಆಂಪಿಯರ್ ಮೂಲಕ ಹರಿಯುತ್ತಿದೆ ನಂತರ v C0 90 16 ಆಗಿರುತ್ತದೆ ಎಂದು ತೋರಿಸಿದೆ ಆದ್ದರಿಂದ ಅದು 15 ವೋಲ್ಟ್ ಆಗಿದ್ದು ಅದು ಆರಂಭಿಕ ವೋಲ್ಟೇಜ್ 15 ವೋಲ್ಟ್ ಆಗಿದೆ ಈಗ t 0 ಸ್ವಿಚ್ ತೆರೆದಾಗ ಇದು ಸಮಾನ rc ಸರ್ಕ್ಯೂಟ್ ಆಗಿದೆ ಈಗ ಸ್ವಿಚ್ ತೆರೆದಾಗ t I ಅರ್ಥೈಸಿದಾಗ t 0 ಆಗ ಈ ಭಾಗವು ಹೋಗುತ್ತದೆ ಮತ್ತು ಸ್ವಿಚ್ ತೆರೆದರೆ t 0 ಅನ್ನು ಬದಲಾಯಿಸಿದರೆಈ ಭಾಗ ಮಾತ್ರ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ಸಮಾನ ಸರ್ಕ್ಯೂಟ್ ಆಗಿದೆ ಇದು x 10 Ω ಮತ್ತು 90 Ω ಸರಣಿಯಲ್ಲಿ 20 ಮಿಲಿಫರಾಡ್ ಮತ್ತು ಆರಂಭಿಕ ಕೆಪಾಸಿಟರ್ ಅನ್ನುv C0 15 ವೋಲ್ಟ್ಗಳಲ್ಲಿ ಚಾರ್ಜ್ ಮಾಡಲಾಗಿದೆ ಆದ್ದರಿಂದ ಆಗ 40 ಆಗಿದ್ದರೆ R eq ಸಮಾನ 10 90 ಆದ್ದರಿಂದ 100Ω ಆಗಿರುತ್ತದೆ ಮತ್ತು ಸಮಯದ ಸ್ಥಿರತೆಯು C R eq ಅಂದರೆ R eq C ಆದ್ದರಿಂದ R eq 100 Ω ಮತ್ತು C 20 ಮಿಲಿಫರಾಡ್ ಆದ್ದರಿಂದ 20 10ರ ಪವರ್ 3 ಫರಾಡ್ ಆದ್ದರಿಂದ ಅದು ಎರಡನೆಯದು ಆದ್ದರಿಂದ 2 ಸೆಕೆಂಡ್ τ 2 ಸೆಕೆಂಡ್ ಹೀಗಾಗಿ t ಗಾಗಿ ಕೆಪಾಸಿಟರ್ನಾದ್ಯಂತದ ವೋಲ್ಟೇಜ್ ಅಥವಾ 0 ಗೆ ಸಮನಾಗಿರುತ್ತದೆ v t V0 e ನ ಪವರ್ t τ ಎಂದು ತಿಳಿದಿದೆ ಆದ್ದರಿಂದ V0 V C0 15 ವೋಲ್ಟ್ ಅದನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು 15 ಮತ್ತು τ τ 2 ಸೆಕೆಂಡ್ ಎಂದು V0 v C0 15 ವೋಲ್ಟ್ ಆದ್ದರಿಂದ ಇದು t t τ ಆದ್ದರಿಂದ e ನ ಪವರ್ಗೆ 0 5 t ಮತ್ತು ωτ C0 ಇದು ಆರಂಭದಲ್ಲಿ ಕೆಪಾಸಿಟರ್ ಅರ್ಧ C V0 ಸ್ಕ್ವೇರ್ ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯಾಗಿದೆ ಆದ್ದರಿಂದ ಅರ್ಧ C 20 10 ರ ಪವರ್ 3 ಫರಾಡ್ ಮತ್ತು V0 ಸ್ಕ್ವೇರ್ ಆದ್ದರಿಂದ 15 ಚದರ ಇದು 2 25 ವೋಲ್ಟ್ ಆಗಿದೆ ಆದ್ದರಿಂದ ಮುಂದಿನದು ಆ ಮೂಲ ಮುಕ್ತ RL ಸರ್ಕ್ಯೂಟ್ ಇಲ್ಲಿಯವರೆಗೆ ನೋಡಿದ್ದೇವೆ ಮೂಲ ಮುಕ್ತ Rc ಸರ್ಕ್ಯೂಟ್ ಈಗ ಮೂಲ ಮುಕ್ತ RL ಸರ್ಕ್ಯೂಟ್ ಎಂದು ನೋಡುತ್ತೇವೆ ಆದ್ದರಿಂದ ತತ್ವಶಾಸ್ತ್ರವು ಪ್ರಚೋದಕವಾದಂತೆಯೇ ಇರುತ್ತದೆ ಆದ್ದರಿಂದ ಅದು ಹೇಗೆ ಸಂಭವಿಸುತ್ತದೆ ಎಂಬುದನ್ನು ನೋಡಬೇಕಾಗಿದೆ ಆದ್ದರಿಂದ ಈ ಅಂಕಿ 12 ಪ್ರತಿರೋಧಕ ಮತ್ತು ಪ್ರಚೋದಕದ ಸರಣಿ ಸಂಪರ್ಕವನ್ನು ತೋರಿಸುತ್ತದೆ ನೈಸರ್ಗಿಕ ಪ್ರತಿಕ್ರಿಯೆಯಾಗಿರುವ ಸರ್ಕ್ಯೂಟ್ ಪ್ರತಿಕ್ರಿಯೆಯನ್ನು ಪಡೆಯುವುದು ಮೂಲ ಉದ್ದೇಶವಾಗಿದೆ ಏಕೆಂದರೆ ಇದು ಮೂಲ ಮುಕ್ತ ಸರ್ಕ್ಯೂಟ್ ಆಗಿದ್ದು ಇದು ಇಂಡಕ್ಟರ್ ಮೂಲಕ ಕರೆಂಟ್ i ಎಂದು ಭಾವಿಸುತ್ತದೆ ಆದ್ದರಿಂದ ಇದು ಸರಳ ಸರ್ಕ್ಯೂಟ್ ಆಗಿದೆ ಇದು ಇಂಡಕ್ಟರ್ ಮತ್ತು ಇದು ರೆಸಿಸ್ಟರ್ ಮತ್ತು ಇದು ಕರೆಂಟ್ i ಮತ್ತು ಇದನ್ನು ಇಲ್ಲಿ ಕರೆಂಟ್ ತೆಗೆದುಕೊಳ್ಳಲಾಗಿದೆ ಇದು ಇಲ್ಲಿ ಸಹ ಇದು ಅಂದರೆ i ಕರೆಂಟ್ ಎಂದರ್ಥ ಕರೆಂಟ್ವು ಈ ರೀತಿ ಚಲಿಸುತ್ತಿದೆ i ಕರೆಂಟ್ ಆದ್ದರಿಂದ ಆ ನಿಷ್ಕ್ರಿಯ ಚಿಹ್ನೆ ಕನ್ವೆಂಷನ್ ತೆಗೆದುಕೊಂಡಾಗ ಯಾವುದೇ ಈ vR ಅನ್ನು ಕರೆಯುತ್ತೇವೆ ಆದ್ದರಿಂದ ಇದು ಮೂಲ ಮುಕ್ತ RL ಸರ್ಕ್ಯೂಟ್ ಆಗಿದೆ ಈಗ ಈ ಲೂಪ್ನಲ್ಲಿ KVL ಅನ್ನು ಅನ್ವಯಿಸಿದರೆ ಅದು vR vL 0 KVL ಅನ್ನು ಅನ್ವಯಿಸುತ್ತದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಮೊದಲು ಚರ್ಚಿಸಲಾಗಿರುವ ಎಲ್ಲವು ಈಗ ತಿಳಿಯುತ್ತದೆ ಆದ್ದರಿಂದ vR vL 0 ಆದ್ದರಿಂದ t 0 ಸಮಯದಲ್ಲಿ ಪ್ರಚೋದಕವನ್ನು ಆರಂಭಿಕ ಕರೆಂಟ್ I0 ಎಂದು ಊಹಿಸುತ್ತೇವೆ ಆದ್ದರಿಂದ ಆದ್ದರಿಂದ I0 ಅಥವಾ i0 ಅನ್ನು ಬರೆಯಬಹುದು ಅದು t 0 ನಲ್ಲಿರುತ್ತದೆ ಇದು ಕರೆಂಟ್ ಆಗಿದೆ ಆದ್ದರಿಂದ ಆರಂಭಿಕ ಕರೆಂಟ್ I0 I ಕ್ಯಾಪಿಟಲ್ ಪ್ರತ್ಯಯ 0 ಎಂದು ಊಹಿಸುತ್ತೇವೆ ಆದ್ದರಿಂದ I0 ಆದ್ದರಿಂದ ಇಂಡಕ್ಟರ್ ಈ ರೀತಿಯ ಆರಂಭಿಕ ಕರೆಂಟ್ವನ್ನು ಹೊಂದಿದೆ ಎಂದು ಭಾವಿಸುವ ಆರಂಭಿಕ ಸ್ಥಿತಿಯಾಗಿದೆ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಅನುಗುಣವಾದ ಶಕ್ತಿಯು ಆರಂಭಿಕ W 0 ಅರ್ಧ L ಕ್ಯಾಪಿಟಲ್ I0 ಸ್ಕ್ವೇರ್ ಆಗಿರುವ ಕಾರಣ ಇದು ಸಮೀಕರಣವಾಗಿದೆ ಆದ್ದರಿಂದ ಸಮೀಕರಣದ ಸಂಖ್ಯೆಗಳನ್ನು ಅರ್ಥವಾಗುವ ರೀತಿಯಲ್ಲಿ ನೀಡಲಾಗಿದೆ ಆದ್ದರಿಂದ KVL ಅನ್ನು ಲೂಪ್ನ ಉದ್ದಕ್ಕೂ ಅನ್ವಯಿಸಿದರೆ vL vR 0 ಎಂದು ಹೇಳಿದೆ ಆ ಸರ್ಕ್ಯೂಟ್ನಲ್ಲಿ ಇಲ್ಲಿ vL vR 0 ಆದ್ದರಿಂದ ಆದರೆ vL L di dt ಮತ್ತು vR I r ಎಂದು ತಿಳಿದಿದೆ ಆದ್ದರಿಂದ ಇಲ್ಲಿ ಸರ್ಕ್ಯೂಟ್ ಅನ್ನು ನೋಡಿದರೆ ಅದು vL L di dt ಮತ್ತು ಇಲ್ಲಿ vR I R ಆಗಿರುತ್ತದೆ ಆದ್ದರಿಂದ ಇದರರ್ಥ L di dt i R 0 ಅಂದರೆ di dt R L i 0 ಆಗಿದೆ ಆದ್ದರಿಂದ i ನಿಜವಾಗಿ ಆರಂಭಿಕ ಕರೆಂಟ್ I0 ನಿಂದ I0 ಆಗಿರುವ ಸಮಯ t ಮತ್ತು i ಗೆ ಬದಲಾಗುತ್ತಿದೆ ಆದ್ದರಿಂದ di i ಇದು t 0 ನಲ್ಲಿ 0 t t R L dt ಆದ್ದರಿಂದ ಇದು t 0 ನಲ್ಲಿ ಆರಂಭಿಕ ಕರೆಂಟ್ I0 ಆಗಿತ್ತು ಮತ್ತು ಕ್ಯಾಪಿಟಲ್ I0 ಅನ್ನು ಬರೆದಿದ್ದೇನೆ ಅದು ಸಣ್ಣ I0 ಮತ್ತು I0 ಕ್ಯಾಪಿಟಲ್ I ಪ್ರತ್ಯಯ 0 ಗೆ ಹೇಳಿದೆ ಆದ್ದರಿಂದ ಇದು ಚಿಕ್ಕದಾದ I0 ಆಗಿದ್ದು ಅದು ಉತ್ತಮವಾಗಿದೆ ಮತ್ತು ಈ ಬದಿಗೆ 0 ರಿಂದ t R L dt ಯಿಂದ ಸಂಯೋಜಿಸೋಣ ಆದ್ದರಿಂದ ಈಗ ಅದನ್ನು ಸಂಯೋಜಿಸಿದರೆ ಅದು ನೈಸರ್ಗಿಕ ಲಾಗ್ i t ಸಣ್ಣ I0 ಆಗಿರುತ್ತದೆ ವಾಸ್ತವವಾಗಿ ಈ ಸಣ್ಣ I0 ಮತ್ತು ಸಣ್ಣ I0 I0 ಆಗಿದೆ ಆದ್ದರಿಂದ ಅದು i t I0 R L t ಆಗಿರುತ್ತದೆ ಅಂದರೆ i t I0 e ನ ಪವರ್ R t L ಇದು ಸಮೀಕರಣ 6 ಆದ್ದರಿಂದ ಈ ವಿಷಯವು ಈಗ RL ಸರ್ಕ್ಯೂಟ್ನ 23 ನೈಸರ್ಗಿಕ ಪ್ರತಿಕ್ರಿಯೆಯಾಗಿದ್ದು ಅದು ಕರೆಂಟ್ನ ಘಾತೀಯ ಕ್ಷಯವಾಗಿದೆ ಆದ್ದರಿಂದi t ಇದನ್ನು ಪ್ಲಾಟ್ ಮಾಡಿದಾಗ t 0 ಎಂದು ಇಲ್ಲಿ ಕರೆಯಲಾಗುತ್ತದೆ ಆದ್ದರಿಂದ ಈ ಆರಂಭಿಕ ಮೌಲ್ಯ I0 ಮತ್ತು I0 t τ ಮತ್ತು τ L R ಅದು ಸರ್ಕ್ಯೂಟ್ನ ಸ್ಥಿರವಾದ ಸಮಯವಾಗಿರುತ್ತದೆ ಆದ್ದರಿಂದ RL ಸರ್ಕ್ಯೂಟ್ ಸಮಯ ಸ್ಥಿರಾಂಕವು L R ಆಗಿದ್ದರೆ ಕೆಪಾಸಿಟರ್ಗೆ ಇದು R C ಆಗಿದೆ ಆದ್ದರಿಂದ ಪ್ಲಾಟ್ ಮಾಡಿದಾಗ τ ಆದ್ದರಿಂದ i t I0 e ನ ಪವರ್ r t τ ಆದ್ದರಿಂದ ಪ್ರತಿರೋಧಕದಾದ್ಯಂತ ವೋಲ್ಟೇಜ್ vR t i R ಆದ್ದರಿಂದ ಇದು ನಿಮ್ಮದು ನಾನು ಮತ್ತು ಇದು R ಆದ್ದರಿಂದ Iಅನ್ನು ಇಲ್ಲಿ ಪರ್ಯಾಯವಾಗಿ ಅದು ಇಲ್ಲಿ I0 R e ಆಗಿರುತ್ತದೆ t τ ಇದು ಸಮೀಕರಣ 25 ಆಗಿದೆ ಈಗ ಪ್ರತಿರೋಧಕದಲ್ಲಿ ಹರಡುವ ಪವರ್ p t ಯಾವುದೇ ಸಮಯದಲ್ಲಿ t p t vR t i t ಆದ್ದರಿಂದ ಇದು V ನಲ್ಲಿ t ಅಂದರೆ ಅದು I0 R e ನ ಪವರ್ t τ i t I0 e ನ ಪವರ್ t τ ಆದ್ದರಿಂದ p t I0 ಸ್ಕ್ವೇರ್ R e ನ ಪವರ್ 2 t τ ಇದು ಸಮೀಕರಣ 26 ಆಗಿದೆ ಈಗ ಶಕ್ತಿಯು ಹೀರಲ್ಪಡುತ್ತದೆ ಪ್ರತಿರೋಧಕವು ಯಾವುದೇ ಸಮಯದಲ್ಲಿ ಶಕ್ತಿಯಾಗಿದ್ದರೂ t W R t 0 ಕೇವಲ 0 ರಿಂದ t p dt ಗೆ ಸಂಯೋಜಿಸುತ್ತದೆ ಆದ್ದರಿಂದ 0 ರಿಂದ t ಮತ್ತು ಇದು p ನ ಅಭಿವ್ಯಕ್ತಿ 26 ರ ಸಮೀಕರಣವಾಗಿದೆ ಇಲ್ಲಿ ಪವರ್ ಗೆ I0 ಸ್ಕ್ವೇರ್ R e ನ ಪವರ್ 2 t τ dt ಅನ್ನು ಹೊಂದಿದ್ದೇನೆ ಅರ್ಧ ω R t ಅರ್ಧ L I0 ಸ್ಕ್ವೇರ್ 1 e ನ ಪವರ್ 2 t τ ಅನ್ನು ಅಧಿಕಾರಕ್ಕೆ ಪಡೆಯುತ್ತದೆ ಇದು ಸಮೀಕರಣ 27 ಆದ್ದರಿಂದ t ನಲ್ಲಿ ಅನಂತತೆಯ ಕಡೆ ಹೋದಾಗ ω R ಅನಂತ ಅರ್ಧ L I0 ಸ್ಕ್ವೇರ್ ω 0 ω ಆರಂಭದಲ್ಲಿ ಸಹ ತೋರಿಸಿದೆ ಆರಂಭದಲ್ಲಿ ಅರ್ಧ L I0 ಸ್ಕ್ವೇರ್ ಅನ್ನು ಸಂಗ್ರಹಿಸಿದಂತೆ ಮತ್ತೆ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಶಕ್ತಿಯು ಅಂತಿಮವಾಗಿ ಪ್ರತಿರೋಧಕದಲ್ಲಿ ಕರಗುತ್ತದೆ ಆದ್ದರಿಂದ ಈ ವಿಷಯಗಳು ಸರಳವಾಗಿ ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಈಗ 1 ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಚಿತ್ರದಲ್ಲಿ i t ಅನ್ನು ನಿರ್ಧರಿಸಬೇಕು ಮತ್ತು I0 1 ಆಂಪಿಯರ್ ಅನ್ನು ನೀಡಲಾಗಿದೆ ಆದ್ದರಿಂದ ಇದು ಇಲ್ಲಿ 1 d ಸರ್ಕ್ಯೂಟ್ 1 ಅಥವಾ ಯಾವ ಕರೆ 1 ಅವಲಂಬಿತ ವೋಲ್ಟೇಜ್ ಮೂಲವಿದೆ 3 i ಟರ್ಮಿನಲ್ ಧ್ರುವೀಯತೆಯನ್ನು ಗುರುತಿಸಲಾಗಿದೆ ಆದ್ದರಿಂದ ಆ ಆರಂಭಿಕ ಸ್ಥಿತಿಯನ್ನು ಗಮನಿಸಿದರೆ ಇದು i ಮತ್ತು ಇದು i y t ಎಂದು ಕಂಡುಹಿಡಿಯಬೇಕು ಮತ್ತು I0 1 ಆಂಪಿಯರ್ ಅನ್ನು ನೀಡಲಾಗಿದೆ ಆದ್ದರಿಂದ ಈ ವಿಷಯದ ಮೊದಲು ಇದನ್ನು ಮಾಡಿದರೆ ಏನು ಮಾಡಬಹುದು ಆದ್ದರಿಂದ ಇದು ಒಂದು ಲೂಪ್ ಇದರೊಂದಿಗೆ ಮತ್ತೊಂದು ಲೂಪ್ ತೆಗೆದುಕೊಳ್ಳಬಹುದು ಮತ್ತು ಈ ಕರೆಂಟ್ i1 ಆಗಿದ್ದರೆ ಈ ಕರೆಂಟ್ವು i2 ಆಗಿದೆ ಆದ್ದರಿಂದ KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಹಿಂದಿನ ಸರ್ಕ್ಯೂಟ್ನಲ್ಲಿನ ಮೂಲ ಸರ್ಕ್ಯೂಟ್ನಲ್ಲಿ ಇದು i ಅನ್ನು ನೀಡಲಾಗಿದೆ ಆದ್ದರಿಂದ ಮೂಲತಃ ಲೂಪ್ ತೆಗೆದುಕೊಂಡ ರೀತಿ ಅದು i ವಾಸ್ತವವಾಗಿ i1 ಅಥವಾ i1 i ಮತ್ತು 2 Ω ಪ್ರತಿರೋಧದ ದಿಕ್ಕಿನಲ್ಲಿ ಹರಿಯುವ ಕರೆಂಟ್ ಆದ್ದರಿಂದ i y ಈ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ i2 i1 ಏಕೆಂದರೆ ಈ i2 ಈ ರೀತಿ ಹೋಗುತ್ತಿದೆ ಮತ್ತು ಈ i1 ಈ ರೀತಿ ಹೋಗುತ್ತಿದೆ ಆದ್ದರಿಂದ ಫಲಿತಾಂಶವು i2 i1 ಆಗಿರುತ್ತದೆ ಮತ್ತು ಇದರರ್ಥ i y ಮೂಲತಃ i2 i1 i ಆದ್ದರಿಂದ ಅದು i ಆಗಿದೆ ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವ ಉದ್ದೇಶದಿಂದ ಬರೆಯಲಾಗಿದೆ ಮುಂದಿನ ಅರ್ಥವೇನೆಂದರೆ ಇದು KVL ಅನ್ನು ಮೊದಲು ಅನ್ವಯಿಸುವುದರಲ್ಲಿ ಅನ್ವಯಿಸುತ್ತದೆ ಅದು i1 i ಮತ್ತು i1 i2 i1 i2 i ಅನ್ನು ನೀಡಲಾಗಿದೆ ಆದ್ದರಿಂದ ಇಲ್ಲಿ ಈ ಲೂಪ್ನಲ್ಲಿ KVL ಅನ್ನು ಅನ್ವಯಿಸಿದಾಗ 0 5 ಸಿಗುತ್ತದೆ ಅದು 0 5 ಹೆನ್ರಿ ನೀಡಲಾಗುತ್ತದೆ ಆದ್ದರಿಂದ L l din 1 dt 5 di1 dt ಆಗಿದ್ದರೆ ಇಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದ್ದೇವೆ ಆದ್ದರಿಂದ ಇದು 2 2 i1 i2 ಆಗಿರುತ್ತದೆ ಏಕೆಂದರೆ i1 ಮೇಲಕ್ಕೆ ಹೋಗುತ್ತದೆ ಮತ್ತು i2 ಕೆಳಕ್ಕೆ ಚಲಿಸುತ್ತದೆ ಆದ್ದರಿಂದ ಮೇಲ್ಮುಖವಾಗಿ i1 i2 ಆದ್ದರಿಂದ 2 i1 i2 0 ಅಥವಾ ಎರಡೂ ಬದಿ 2 ಅನ್ನು ಗುಣಿಸಿ ನಂತರ di1 dt 4 i1 4 i2 0 ಅನ್ನು ಪಡೆಯಲಾಗುತ್ತದೆ ಇದು 3 ರ ಸಮೀಕರಣವಾಗಿದೆ ಈಗ ಅದೇ ರೀತಿ ಲೂಪ್ 2 ಅನ್ನು ಲೂಪ್ 2 ಮಾಡಿದರೆ ಅದು 4 i2 4 i2 2 i2 i2 i1 2 i2 i1 3 i 0 ಆಗಿರುತ್ತದೆ ಏಕೆಂದರೆ ಅದು ಅವಲಂಬಿತ ವೋಲ್ಟೇಜ್ ಮೂಲ 3 i ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಮೂಲತಃ 6 i2 2 i1 3 i 0 ಆಗಬಹುದು ಈ 1 ಲೂಪ್ 2 ಗಾಗಿ ಇದು 6 i2 2 i1 3 i 0 ಇದು ಸಮೀಕರಣ 4 ಆಗಿದೆ ಈಗ I i1 ಆಗಿರುವುದರಿಂದ ಇಲ್ಲಿ 6 i2 2 i1 3 i1 0 ಅಂದರೆ i2 56 i1 ಈಗ ಸಮೀಕರಣ 3 ಮತ್ತು ಸಮೀಕರಣ 5 ರಿಂದ ಸಮೀಕರಣ 3 ರಲ್ಲಿ ವಾಸ್ತವವಾಗಿ ಈ ಅಭಿವ್ಯಕ್ತಿ i2 56 i1 ಅನ್ನು ಹಾಕಿದ ನಂತರ di1 dt 2 3 i1 0 ಪಡೆಯುತ್ತದೆ ಆದ್ದರಿಂದ ಇದು ಸಮೀಕರಣ 6 a ಆದ್ದರಿಂದ ಈಗ ತಿಳಿದಿರುವಂತೆ i1 i ಆದ್ದರಿಂದ di dt 23 i ಅಥವಾ di I 2 ಮೂರನೇ dt ಈಗ t 0 ಎರಡೂ ಬದಿಯಲ್ಲಿ ಕರೆಂಟ್ ಸಂಯೋಜನೆ I0 ಮತ್ತು t time t ಕರೆಂಟ್ ಅದು i t di i ಏಕೀಕರಣ 0 ರಿಂದ t dt ಅಥವಾ ಸರಳವಾಗಿ ಅನ್ವಯಿಸುವುದರಿಂದ ಏಕೀಕರಣವು I0 e ನ ಪವರ್ 2 t 3 ಅದು t 0 ಗೆ ಆಗಿರುತ್ತದೆ ಈಗ ಆರಂಭದಲ್ಲಿ ಇದನ್ನು I0 1 ಆಂಪಿಯರ್ ಎಂದು ನೀಡಲಾಗಿದೆ ಆದ್ದರಿಂದ ಅದು e ನ ಪವರ್ 2 t 3 ಏಕೆಂದರೆ I0 ಆರಂಭಿಕ ಮೌಲ್ಯವು 1 ಆಂಪಿಯರ್ ನೀಡಲಾಗಿದೆ ಆದ್ದರಿಂದ ಇಲ್ಲಿ I0 1 ಅನ್ನು ಇರಿಸಿ ಆದ್ದರಿಂದ ಅದು e ನ ಪವರ್ 2 t 3 n ಇರುತ್ತದೆ ಈಗ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ v L di dt L 0 5 ಹೆನ್ರಿ ಮತ್ತು ಕರೆಂಟ್ ವ್ಯುತ್ಪನ್ನವನ್ನು ತೆಗೆದುಕೊಳ್ಳಿ ಅದು i t di t dt ಆಗಿದೆ ಹಾಗೆ ಮಾಡಿದರೆ ಅದು ಶಕ್ತಿಗೆ 0 5 23 e ನ ಪವರ್ 2 t 3 ಆಗಿರುತ್ತದೆ ಆದ್ದರಿಂದ V 1 ಮೂರನೇ e ನ ಪವರ್ 2 t 3 ವೋಲ್ಟ್ ಇಂಡಕ್ಟರ್ ಮತ್ತು 2 Ω ರೆಸಿಸ್ಟರ್ ಸಮಾನಾಂತರವಾಗಿರುವುದರಿಂದ V ನಮಗೆ ಸಿಕ್ಕಿದೆ ಆದ್ದರಿಂದ ಸಿಕ್ಕಿರುವ ಇಂಡಕ್ಟರ್ನಾದ್ಯಂತ ಈ ವೋಲ್ಟೇಜ್ v ಆಗಿದೆ ಆದ್ದರಿಂದ ಈ 2 ಸಮಾನಾಂತರವಾಗಿ 2 Ω ಪ್ರತಿರೋಧದಲ್ಲಿರುತ್ತದೆ ಮತ್ತು 0 5 ಪ್ರಚೋದಕ ಎರಡೂ ಸಮಾನಾಂತರವಾಗಿರುತ್ತವೆ ಮತ್ತು ಈ ವೋಲ್ಟೇಜ್ v ಎಂದು ಹೇಳುತ್ತದೆ ಆದ್ದರಿಂದ R i y ನ 2 Ω ಪ್ರತಿರೋಧಕದಾದ್ಯಂತ ಇದೇ ವೋಲ್ಟೇಜ್ ಆಗಿರುತ್ತದೆ ಆದ್ದರಿಂದ ಇದು V 2 Ω ಪ್ರತಿರೋಧವಾಗಿದೆ ಆದ್ದರಿಂದ ಇದು ನಿಜವಾಗಿ ಕರೆಂಟ್ i y v 2 ಏಕೆಂದರೆ ಈ 2 Ω ಪ್ರತಿರೋಧವು ಇಲ್ಲಿದೆ ಆದ್ದರಿಂದ ಮತ್ತೆ ಆ ಅಭಿವ್ಯಕ್ತಿಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಅದು 2 y ಪ್ರತಿರೋಧ ಎಂದು i y time t v 2 ಆಗಿದೆ ಆದ್ದರಿಂದ ಅದು 2 Ω ಪ್ರತಿರೋಧಕ್ಕೆ ಹರಿಯುವ ಕರೆಂಟ್ ಅದು i y t ಆಗಿದೆ ಆದ್ದರಿಂದ ಇದು ಈ ಅಭಿವ್ಯಕ್ತಿ ಬದಲಿಯಾಗಿ v 13 ವಾಸ್ತವವಾಗಿ ಇದು t ನ ಎಲ್ಲಾ ಕಾರ್ಯವಾಗಿದೆ ಆದ್ದರಿಂದ ಎಲ್ಲಾ ಸಮಯದಲ್ಲೂ ಅದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ ಇದರರ್ಥ ಈ ಸಂದರ್ಭದಲ್ಲಿ ಅದು 1 6 e ನ ಪವರ್ 2 t 3 ವೋಲ್ಟ್ ಆಗಿದೆ ಆದ್ದರಿಂದ ಈಗ ಇಂಡಕ್ಟರ್ ಕರೆಂಟ್ ಅನ್ನು ಆರಿಸಿಕೊಳ್ಳುತ್ತೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಂಡಕ್ಟರ್ ಕರೆಂಟ್ ತ್ವರಿತವಾಗಿ ಬದಲಾಗುವುದಿಲ್ಲ ಎಂಬ ಕಲ್ಪನೆಯ ಲಾಭ ಪಡೆಯಲು ಇಂಡಕ್ಟರ್ ಕರೆಂಟ್ ಅನ್ನು ಪ್ರತಿಕ್ರಿಯೆಯಾಗಿ ಆಯ್ಕೆಮಾಡಿ ಸ್ವಿಚ್ ತೆರೆಯುವ ಅಥವಾ ಮುಚ್ಚುವ ಸಮಯದಲ್ಲಿ t 0 ಅಥವಾ t 0 ಎಂದು ಸ್ವಲ್ಪ ಹೆಚ್ಚು ನೋಡಬಹುದು ಆದರೆ ಇಂಡಕ್ಟರ್ ಕರೆಂಟ್ ತ್ವರಿತವಾಗಿ ಬದಲಾಗುವುದಿಲ್ಲ ಎಂಬ ಕಲ್ಪನೆಯ ಲಾಭ ಪಡೆಯಲು ಪ್ರತಿಕ್ರಿಯೆಯಾಗಿ ಮಾಡುವ ಪ್ರಚೋದಕ ಕರೆಂಟ್ ಆಗಿದೆ ಆದ್ದರಿಂದ ಇದು 1 ನಂತರ ಮತ್ತೊಂದು ಉದಾಹರಣೆಯಾಗಿದೆ ಚಿತ್ರ 16 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿನ ಸ್ವಿಚ್ ಅದು ತೆರೆದ t 0 ಆಗುವ ಮೊದಲು ದೀರ್ಘಕಾಲದವರೆಗೆ ಮುಚ್ಚಿದಂತೆ ತೋರಿಸುತ್ತೇನೆ i L t i t ಮತ್ತು v t ಯನ್ನು a b c ಎಂದು ನಿರ್ಧರಿಸಿ i L tb ಅದು ಮತ್ತು c ಈ 3 ವಿಷಯಗಳು 1 Ω ರೆಸಿಸ್ಟರ್ನಲ್ಲಿ ಕರಗಿದ 0 2 ಹೆನ್ರಿ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಒಟ್ಟು ಶಕ್ತಿಯ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ಸರ್ಕ್ಯೂಟ್ t 0 ನಲ್ಲಿ ತೆರೆಯುವ ಮೊದಲು ತೋರಿಸಿರುವ ಸರ್ಕ್ಯೂಟ್ನಲ್ಲಿನ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದಇದು ಸರ್ಕ್ಯೂಟ್ ವಾಸ್ತವವಾಗಿ ಆರಂಭದಲ್ಲಿ ಅದನ್ನು ದೀರ್ಘಕಾಲದವರೆಗೆ ಮುಚ್ಚಲಾಯಿತುಆದ್ದರಿಂದ ಸರ್ಕ್ಯೂಟ್ ಆರಂಭದಲ್ಲಿ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದ್ದರಿಂದ ಮತ್ತು ಆ ಸಮಯದಲ್ಲಿ ಇಂಡಕ್ಟರ್ ಹೇಗೆ ವರ್ತಿಸುತ್ತದೆ ಆದ್ದರಿಂದ DC ಯಲ್ಲಿ ಕೆಪಾಸಿಟರ್ ಓಪನ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇಂಡಕ್ಟರ್ಗೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಿದ್ದರೆ ಸಮಾನ ಸರ್ಕ್ಯೂಟ್ ಅನ್ನು ಏನೆಂದು ಕರೆಯುತ್ತಾರೆ ಆದ್ದರಿಂದ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಮತ್ತು ಆದ್ದರಿಂದ ಇಂಡಕ್ಟರ್ನಾದ್ಯಂತ ವೋಲ್ಟೇಜ್ t 0 ನಲ್ಲಿ 0 ಆಗಿರಬೇಕು ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಆದ್ದರಿಂದ ಇಂಡಕ್ಟರ್ನಲ್ಲಿ ಆರಂಭಿಕ ಕರೆಂಟ್ t 0 ನಲ್ಲಿ 2 ಆಂಪಿಯರ್ ಅಂದರೆ i L 0ಗೆ ಸಮಾನವಾಗಿರುತ್ತದೆ ಇದರರ್ಥ ಇದು ನಿಜಕ್ಕೂ ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದೆ ಆದ್ದರಿಂದ ಇಂಡಕ್ಟರ್ ವಾಸ್ತವವಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ವರ್ತಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗುತ್ತದೆ ಈ 2 ಆಂಪಿಯರ್ ಕರೆಂಟ್ ಈ ಇಂಡಕ್ಟರ್ ಮೂಲಕ ಹರಿಯುತ್ತದೆ ಆದ್ದರಿಂದ I0 i L0 2 ಆರಂಭದಲ್ಲಿ ಅದು 2 ಆಂಪಿಯರ್ ಆಗಿರುತ್ತದೆ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಏಕೆಂದರೆ ನಂತರ ಸ್ವಿಚ್ ಅನ್ನು ದೀರ್ಘಕಾಲದವರೆಗೆ ಮುಚ್ಚಲಾಗಿದೆ ಆದ್ದರಿಂದ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಇದು ನಿಷ್ಪರಿಣಾಮಕಾರಿಯಾಗಿರುತ್ತದೆ ಇದು ಕೇವಲ ಈ ಶಾರ್ಟ್ ಸರ್ಕ್ಯೂಟ್ ಮಾರ್ಗವನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ನಿರ್ದಿಷ್ಟವಾಗಿ ಇದು ಶಾರ್ಟ್ ಸರ್ಕ್ಯೂಟ್ನಂತೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಅದು ಆದರ್ಶ ಪ್ರಚೋದಕವಾಗಿದೆ ಆದ್ದರಿಂದ ಇದು I0 i L0 2 ಆರಂಭಿಕ ಕರೆಂಟ್ ಅನ್ನು ಆಂಪಿಯರ್ ಮಾಡುತ್ತದೆ ಆದ್ದರಿಂದ ಪ್ರಚೋದಕದ ಕರೆಂಟ್ನಲ್ಲಿ ಹಠಾತ್ ಬದಲಾವಣೆಯು ಪ್ರಚೋದಕದಲ್ಲಿ ಸಂಭವಿಸುವುದಿಲ್ಲ ಈಗ ಸ್ವಿಚ್ ತೆರೆದಿರುವುದರಿಂದ R eq ಅನ್ನು ಲೆಕ್ಕಾಚಾರ ಮಾಡುತ್ತೇವೆ ಈಗ ಸ್ವಿಚ್ ತೆರೆದಾಗಆರಂಭಿಕ ಕರೆಂಟ್ ಇಂಡಕ್ಟರ್ I0 2 ಆಂಪಿಯರ್ ಆಗಿದೆ ಆದ್ದರಿಂದ ಈ 1 Ω ಮತ್ತು 4 Ω ಅನ್ನು ತೆರೆದರೆ ಏನಾಗುತ್ತದೆ ಅವು ಸಮಾನಾಂತಾರವಾಗಿರುತ್ತವೆ ಅಂದರೆ ಅವುಗಳ ಸಮಾನ ಪ್ರತಿರೋಧವು 1 41 4 0 8 Ω ಆಗಿರುತ್ತದೆ ಮತ್ತು ಇದರೊಂದಿಗೆ ಈ 2 Ω ಪ್ರತಿರೋಧವು ಸರಣಿಯಲ್ಲಿದೆ 2 0 8 ಸಮಾನ ಪ್ರತಿರೋಧವು 1 Ω ಮತ್ತು ಆ ಸಂದರ್ಭದಲ್ಲಿ ಸರ್ಕ್ಯೂಟ್ನ ಸಮಯದ ಸ್ಥಿರತೆ τ L R ಆಗಿರುತ್ತದೆ ಆದ್ದರಿಂದ ಅದು L 2 ಹೆನ್ರಿ ಮತ್ತು ಅದು R ಆಗಿರುತ್ತದೆ ಆದ್ದರಿಂದ ಅದು 0 2 ಸೆಕೆಂಡ್ ಆಗಿರುತ್ತದೆ ಈಗ ಇನ್ನೊಂದು ವಿಷಯವೆಂದರೆ ಕರೆಂಟ್ನ ದಿಕ್ಕನ್ನುಈ 4 Ω ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ i ಎಂದು ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಮೊದಲು ಇಲ್ಲಿ ಕಂಡುಹಿಡಿಯಬೇಕಾದ ಕರೆಂಟ್ ನ ಈ ದಿಕ್ಕು ಯಾವುದು ಎಂದು ಕಂಡುಹಿಡಿಯಬೇಕು ಆದ್ದರಿಂದ τ R eq 1 Ω ಮತ್ತು τ 0 2 ಸೆಕೆಂಡ್ ಆಗಿದೆ ಆದ್ದರಿಂದ ಇಂಡಕ್ಟರ್ ಕರೆಂಟ್ ಅಭಿವ್ಯಕ್ತಿ ಎಂದರೆ L L i L 0 e ನ ಪವರ್ t τ ಆದ್ದರಿಂದ I0 i L 0 2 ಆಂಪಿಯರ್ ಮತ್ತು τ L R ಆದ್ದರಿಂದ ಅದು 0 2 ಸೆಕೆಂಡುಗಳು t 0 2 ಆಗಿರುತ್ತದೆ ಆದ್ದರಿಂದ ಅದು e ನ ಪವರ್ 5 t t 0 ಗಾಗಿ ಆಂಪಿಯರ್ ಆಗಿದೆ ಈಗ ಕರೆಂಟ್ i ಮೂಲಕ 4 Ω ಪ್ರತಿರೋಧಕವನ್ನು ಸುಲಭವಾಗಿ ಪಡೆಯಬಹುದು ಕರೆಂಟ್ ವಿಭಾಗವನ್ನು i L t i t i L t 1 1 4 ಆದ್ದರಿಂದ ಇದನ್ನು 1 Ω ಮತ್ತು 1 Ω ಮತ್ತು 4 Ω ಎಂದು ಕರೆಯುವಾಗ ಅವು ಸಮಾನಾಂತರವಾಗಿರುತ್ತವೆ ಆದರೆ ಈ I ಕರೆಂಟ್ ಇದು 4 Ω ಪ್ರತಿರೋಧದ ಮೂಲಕ ಹರಿಯುತ್ತಿದ್ದೇನೆ ಆದ್ದರಿಂದ ಈ ರೀತಿಯಾಗಿ ಬಂದರೆ ಅದನ್ನು ಕರೆಂಟ್ ವಿಭಾಗದಿಂದ ಕರೆಯುತ್ತೇವೆ ಆದ್ದರಿಂದ ಈ ಸರ್ಕ್ಯೂಟ್ ಸರ್ಕ್ಯೂಟ್ನ ಈ ಭಾಗವು ಈ i L ಕರೆಂಟ್ ಅನ್ನು ಕರೆಯುತ್ತದೆ ಆದ್ದರಿಂದ ಕರೆಂಟ್ ವಿಭಾಗಕ್ಕೆ ಹೋದರೆ ಇದು i ಈ ಆಗಿರುತ್ತದೆ t ಪರಿಭಾಷೆಯಲ್ಲಿ ಹೇಳುವುದಾದರೆ i t ಕರೆಂಟ್ ಅದು ಆಗುವುದಿಲ್ಲ ಇದು 1 1 4 i L t ಆದ್ದರಿಂದ ಇದನ್ನು ಯಾವ ಕರೆಯಿಂದ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಈ ರೀತಿಯ ಸರ್ಕ್ಯೂಟ್ ಅನ್ನು ಡ್ರಾ ಮಾಡಿದರೆ 0 2 ಹೆನ್ರಿ ಮತ್ತು ಈ ಸಮಾನ ಪ್ರತಿರೋಧವು 1Ω ಆಗಿತ್ತು ಮತ್ತು ಇದು i L ಅಂದರೆ ಕರೆಂಟ್ i L ಹರಿಯುತ್ತಿದೆ ಈ ರೀತಿಯಾಗಿ ಈ ಸಮಾನಾಂತರ ಸಮಾನ 1 Ω ಆ ಸರ್ಕ್ಯೂಟ್ ಅನ್ನು ಸೆಳೆಯಲಿಲ್ಲ ಆದರೆ ಇದು 0 2 Ω ಹೆನ್ರಿ ತೋರಿಸುತ್ತಿದೆ ಮತ್ತು i L ಅನ್ನು ಈ ರೀತಿ ತೆಗೆದುಕೊಂಡಿದ್ದೇವೆ ಇದನ್ನು i L ಅನ್ನು ಕಂಡುಕೊಂಡಿದ್ದೇವೆ ಆದರೆ ಕರೆಂಟ್ ವಿಭಾಗವು ಇರುವುದರಿಂದ i 4 Ω ಪ್ರತಿರೋಧದ ಮೂಲಕ ಕರೆಂಟ್ನ ದಿಕ್ಕನ್ನು ಈ ರೀತಿ ನೀಡಲಾಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ i t i L 1 1 4 ಅಂದರೆ 1 5 i L t ಆದ್ದರಿಂದ ಅದು i t 25 e ಶಕ್ತಿಗೆ ಇದು ಈ 4Ω ಮತ್ತು 1Ω ಮೂಲಕ ಹರಿಯುವ ಕರೆಂಟ್ ವಿಭಾಗವು ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇದು 4 Ω ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಅದು 11 4 ಅಂದರೆ 15 ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ i 1 5 i L t ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ i t ಮೂಲತಃ 25 e ನ ಪವರ್ 5 t ಏಕೆಂದರೆ i L t 2 e ನ ಪವರ್ 5 t 0 4 e ನ ಪವರ್ t 0 ಗೆ 5 t ಆಂಪಿಯರ್ ಆದ್ದರಿಂದ ಈಗ V 4 i ಏಕೆಂದರೆ 4 Ω ಪ್ರತಿರೋಧವಿದೆ ಆದ್ದರಿಂದ 4 Ω ಪ್ರತಿರೋಧದಾದ್ಯಂತ ವೋಲ್ಟೇಜ್ V 4 i ಆಗಿದೆ ಆದ್ದರಿಂದ 4 0 4 e ನ ಪವರ್ 5 t ಆದ್ದರಿಂದ t 0 ಗೆ V 1 6 5 t ವೋಲ್ಟ್ ಈಗ 1 Ω ರೆಸಿಸ್ಟರ್ನಲ್ಲಿ ಹರಡಿರುವ ಪವರ್ p t v square R ಆದ್ದರಿಂದ R 1 Ω ಆದ್ದರಿಂದ ಅದು 2 56 1 e ನ ಪವರ್ v ಸ್ಕ್ವೇರ್ ಆಗಿದೆ ಅದನ್ನು b ಸ್ಕ್ವೇರ್ ಎಂದು ಕರೆಯುತ್ತೇವೆ ಆದ್ದರಿಂದ 1 6 ಸ್ಕ್ವೇರ್ 2 56 ಮತ್ತು ಅದು ಸ್ಕ್ವೇರ್ ಆದ್ದರಿಂದ e ನ ಪವರ್ 10 t ಆದ್ದರಿಂದ 2 56 e ನ ಪವರ್ 10 t ವ್ಯಾಟ್ ಅಂದರೆ t t 0 ಆದ್ದರಿಂದ 1 Ω ರೆಸಿಸ್ಟರ್ನಲ್ಲಿ ಹರಡಿರುವ ಒಟ್ಟು ಶಕ್ತಿಯೆಂದರೆ w t 0 ಅನಂತಕ್ಕೆ 2 56 e ನ ಪವರ್ 10 t dt ಸಂಯೋಜನೆಯಾದರೆ 0 256 ಜೌಲ್ ಪಡೆಯುತ್ತದೆ ಆದ್ದರಿಂದ 0 5 ಹೆನ್ರಿ ಇಂಡಕ್ಟರ್ನಲ್ಲಿ ಸಂಗ್ರಹವಾಗಿರುವ ಆರಂಭಿಕ ಶಕ್ತಿಯು ಅರ್ಧ L I0 L 0 ಸ್ಕ್ವೇರ್ ಆದ್ದರಿಂದ ಅರ್ಧ ಎಲ್ 0 2 ಹೆನ್ರಿ ಎಲ್ 0 ಆರಂಭಿಕ ಮೌಲ್ಯವು 2 ಆಂಪಿಯರ್ ಆಗಿದೆ ಆದ್ದರಿಂದ 2 ಸ್ಕ್ವೇರ್ 0 4 ಜೌಲ್ ಆದ್ದರಿಂದ 1 Ω ರೆಸಿಸ್ಟರ್ನಲ್ಲಿ ಕರಗಿದ ಶಕ್ತಿಯ ಶೇಕಡಾವಾರು ಅಂದರೆ 0 256 ಅಂದರೆ ಪ್ರತಿರೋಧಕ 0 256 ರಲ್ಲಿ ಕರಗಿದ ಶಕ್ತಿ ಮತ್ತು ಆರಂಭಿಕ ಶಕ್ತಿ ಸಂಗ್ರಹವಾಗಿದೆ 0 4 ಜೌಲ್ ಆಗಿತ್ತು ಆದ್ದರಿಂದ 0 256 0 4 100 ಅಂದರೆ 64 ಪ್ರತಿಶತ ಆದ್ದರಿಂದ ಸರ್ಕ್ಯೂಟ್ಗೆ ಅದನ್ನು ಹಿಡಿದಿಡಲು ಏನೂ ಇಲ್ಲದಿರುವುದಕ್ಕೆ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಸ್ವಿಚ್ ಆರಂಭದಲ್ಲಿ ಮುಚ್ಚಲ್ಪಟ್ಟಿದ್ದರಿಂದ ಆರಂಭಿಕ ಸ್ಥಿತಿ ಯನ್ನು ಎಂದು ಕಂಡುಹಿಡಿಯಿರಿ ನಂತರ ಸ್ವಿಚ್ ತೆರೆದಿರುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಪರಿಹರಿಸಿ ಮತ್ತು ಕೇವಲ ಚಿಹ್ನೆ ಅಥವಾ ಚಿಹ್ನೆಯನ್ನು ಅದಕ್ಕೆ ಅನುಗುಣವಾಗಿ ಕರೆಂಟ್ನ ದಿಕ್ಕನ್ನು ಕರೆಯುವ ಚಿಹ್ನೆ ಆಗಿದೆ ಏನಾದರೂ ತಪ್ಪಾದಲ್ಲಿ ಚಿಹ್ನೆ ಅಥವಾ ಚಿಹ್ನೆಯನ್ನು ತಪ್ಪಿಸಿಕೊಂಡರೆ ತಂತ್ರದ ಸಂಖ್ಯಾತ್ಮಕ ಮೌಲ್ಯವು ಒಂದೇ ಆಗಿರಬಹುದು ಆದರೆ ಚಿಹ್ನೆಯು ಸಮಸ್ಯೆಯನ್ನು ಸೃಷ್ಟಿಸುತ್ತದೆ ಆದ್ದರಿಂದ ಈ ಎಲ್ಲ ವಿಷಯಗಳಲ್ಲಿ ವೋಲ್ಟೇಜ್ ಅನ್ನು ಅರ್ಥೈಸುತ್ತೇನೆ ನಂತರ ಪ್ರತಿರೋಧಕ1 Ω ನಲ್ಲಿ ಸಂಗ್ರಹವಾಗಿರುವ ಶಕ್ತಿ ಮತ್ತು ಸಂಗ್ರಹಿಸಿದ ಒಟ್ಟು ಶಕ್ತಿಯ ಶೇಕಡಾವಾರು ಎಲ್ಲವನ್ನೂ ಈ ಸಮಸ್ಯೆಯಲ್ಲಿ ಉಲ್ಲೇಖಿಸಲಾಗಿದೆ